ಎಲ್ರಿಗೂ ನಮಸ್ಕಾರ ನಾನು ಗೌರವ್ ಚತುರ್ವೇದಿ ಮತ್ತು ನಾನು ದೀಪಕ್ ಕುಮಾರ್ IoTಪ್ರೊಜೆಕ್ಷನ್ ಮೀಟರ್ ಬಗ್ಗೆ ನಮ್ಮ ಪ್ರಾಜೆಕ್ಟ್ ಮತ್ತು NodeMCU DHT11 ಮತ್ತು MQ135 ಉಪಯೋಗಿಸುತ್ತಿದ್ದೇವೆ DHT11 ಟೆಂಪರೇಚರ್ ಮತ್ತು ಹ್ಯಮಡಿಟಿ ಸೆನ್ಸರ್ ಮತ್ತು MQ135 ಎರ್ ಕ್ಯಾಲಿಟಿ ಮೇಜರಿಂಗ್ ಸೆನ್ಸರ್ ಮುಖ್ಯವಾಗಿ ನಮ್ಮ ಪ್ರಾಜೆಕ್ಟ್ ನಲ್ಲಿ ಎರಡು ಆಬ್ಜೆಕ್ಟಿವ್ಗಳಿವೆ ಮೊದಲನೆಯದು ನಾವು NodeMCU ನಿಂದ Blynk ಸರ್ವರ್ಗೆ ಡಾಟವನ್ನ ಕಳಿಸಲಾಗುವುದು Blynk ಸರ್ವೇರ್ ಡಾಟವನ್ನ ಮೊಬೈಲ್ ಅಪ್ಲಿಕೇಷನ್ ನಲ್ಲಿ ರಿಪ್ರೆಜೆಂಟ್ ಮಾಡುತ್ತದೆ ಮತ್ತು ಎರಡನೇ ಆಬ್ಜೆಕ್ಟಿವ್ ಎನಂದ್ರೆ ನಾವು NodeMCU ನಿಂದ ಸೆಂಟ್ರಲ್ ಸರ್ವರ್ ಗೆ ಡಾಟ ಕಳಿಸುವುದು ಲಿನಕ್ಸ್ ಮಷಿನ್ ಸೆಂಟ್ರಲ್ ಸರ್ವರ್ ತರಾ ವರ್ತಿಸುತ್ತದೆ ಮುಖ್ಯವಾಗಿ ಸೆಂಟರ್ ಸರ್ವರ್ ಡಾಟ ಸ್ಟೋರೆಜ್ ರೀತಿಯಾಗಿ ಕೆಲಸ ಮಾಡುತ್ತದೆ ಮತ್ತು ಡಾಟ CSV ಫೈಲ್ನಲ್ಲಿ ಸ್ಟೋರ್ ಆಗುತ್ತದೆ ಮತ್ತು ನಂತರ ನಾವು KNN ಮಷಿನ್ ಲರ್ನಿಂಗ್ ಅಲ್ಗರಿದಮ್ಸ್ ಉಪಯೋಗಿಸುತ್ತೇವೆ ಅದು ಡಾಟವನ್ನ ಮಳೆಯ ಮತ್ತು ಬಿಸಿಲಿನ ಡಾಟವಾಗಿ ವಿಂಗಡಿಸುತ್ತದೆ ಮತ್ತು ಅದು ಗಾಳಿಯ ಗುಣಮಟ್ಟವನ್ನ ಕೂಡ ಸರಯಿದೆ ಆಥವಾ ಇಲ್ಲ ಎಂಬುದನ್ನ ತಿಳಿಸುತ್ತದೆ ಈಗ ಕನೆಕ್ಷನ್ ವಿಷಯಕ್ಕೆ ಬಂದರೆ ಇಲ್ಲಿರುವುದು ಕನೆಕ್ಷನ್ ಇಲ್ಲಿ ನಾವು ಪವರ್ ಬ್ಯಾಂಕ್ ಮೂಲಕ NodeMCUಗೆ ಪವರ್ಕೊಡುತ್ತಿದ್ದೇವೆ ಮತ್ತು DHT11 ಔಟ್ಪುಟ್ ಪಿನ್ NodeMCU ನ D1 ಪಿನ್ಗೆ ಕನೆಕ್ಟ್ ಆಗಿದೆ ಮತ್ತು ಅದರ ಗ್ರೌಂಡ್ NodeMCU ಗ್ರೌಂಡ್ಗೆ ಕನೆಕ್ಟ್ ಆಗಿದೆ ಮತ್ತು VCC ಯು NodeMCU VCC ಗೆ ಕನೆಕ್ಟ್ ಆಗಿದೆ ಮತ್ತು MQ13 ಸೆನ್ಸರ್ಗೆ ಬಂದರೆ ಅದರ ಔಟ್ಪುಟ್ ಪಿನ್ NodeMCU ನ A0 ಪಿನ್ಗೆ ಮತ್ತು ಗ್ರೌಂಡ್ NodeMCU ನ ಗ್ರೌಂಡ್ಗೆ ಕನೆಕ್ಟ್ ಆಗಿದೆ ಮತ್ತು VCCಯು NodeMCU VCCಗೆ ಕನೆಕ್ಟ್ ಆಗಿದೆ ಇಲ್ಲಿ DHT11 ಟೆಂಪರೇಚರ್ ಮತ್ತು ಹ್ಯಮಿಡಿಟಿಯನ್ನ ಸೆನ್ಸ್ ಮಾಡುತ್ತದೆ ಮತ್ತು NodeMCU ಗೆ ಡಿಜಿಟಲ್ ಫಾರ್ಮೆಟ್ನಲ್ಲಿ ಡಾಟವನ್ನ ಕಳಿಸುವುದು ಮತ್ತು MQ135 ಗಾಳಿಯ ಗುಣನಟ್ಟವನ್ನ ಸೆನ್ಸ್ ಮಾಡುತ್ತದೆ ಮತ್ತು NodeMCU ಗೆ ಡಾಟವನ್ನ ಅನಲಾಗ್ ಫಾರ್ಮೆಟ್ನಲ್ಲಿ ಕಳಿಸುತ್ತದೆ ನಾವೀಗ ಡೆಮೊ ಕೊಡುತ್ತೇವೆ ಈಗ ನೀವು ಅಪ್ಲಿಕೆಷನ್ನಲ್ಲಿ ನೋಡಬಹುದು ಇದು ಹ್ಯಮಿಡಿಟಿ ಟೆಂಪರೇಚರ್ ಮತ್ತು ಗಾಳಿಯ ಗುಣಮಟ್ಟ ಗಳನ್ನ ತೋರಿಸುತ್ತಿದೆ ಮತ್ತು ನೀವು ನೋಡುತ್ತಿರುವಂತೆ ಲೈವ್ ಗ್ರಾಫ್ ಅನ್ನು ಪ್ಲಾಟ್ ಮಾಡುತ್ತಿದೆ ಲೈವ್ ಗ್ರಾಫ್ ಇಲ್ಲಿದೆ ಸೆಂಟ್ರಲ್ ಸರ್ವರ್ಗೆ ಬಂದರೆ ನೀವು ಇಲ್ಲಿ ನೋಡುತ್ತಿರುವಂತೆ ಇದು ಹ್ಯುಮಿಡಿಟಿ ಟೆಂಪರೇಚರ್ ತೋರಿಸುತ್ತಿದೆ ನಾವು ಡಾಟವನ್ನ CSV ಫೈಲ್ನಲ್ಲಿ ಸ್ಟೋರ್ ಮಾಡುತ್ತಿದ್ದೇವೆ CSV ಫೈಲ್ ಇಲ್ಲಿದೆ ಇಲ್ಲಿ ನೋಡಬಹುದು ಮತ್ತು ಇದು ಟೈಮ್ ಸ್ಟ್ಯಾಂಪ್ ಜೊತೆಗೆ ಸ್ಟೋರ್ ಮಾಡುತ್ತಿದ್ದೇವೆ ಸರ್ವರ್ಗೆ ಬಂದರೆ ನೀವಿಲ್ಲಿ ನೋಡಬಹುದು ಇದು ಹ್ಯುಮಿಡಿಟಿ ಟೆಂಪರೇಚರ್ ಗಾಳಿಯ ಗುಣಮಟ್ಟದ ಡಾಟವನ್ನ ತೋರಿಸುತ್ತಿದೆ ಮತ್ತು ಇಲ್ಲಿ ಹವಮಾನದ ಮತ್ತು ಗಾಳಿಯ ಗುಣಮಟ್ಟ ಸರಯಿದೆಯಾ ಇಲ್ಲವಾ ಎಂಬುದರ ಬಗ್ಗೆ ಕ್ಲಾಸುಗಳಿವೆ ಈ ಕಾರಣಕ್ಕಾಗಿ ನಮಗೆ ಟ್ರೈನಿಂಗ್ ಡಾಟ ಬೇಕು ಹಾಗಾಗಿ ನಾವು ಟ್ರೈನಿಂಗ್ ಡಾಟವನ್ನ CSV ಫೈಲ್ನಲ್ಲಿ ಪ್ರೊಗ್ರಾಮ್ಗೆ ಕೊಟ್ಟಿದ್ದೇವೆ ನೀವಿಲ್ಲಿ ನೋಡಬಹುದು ಇದು ಸರ್ವರ್ ರನ್ ಆಗುತ್ತಿದೆ ಮತ್ತು ಡಾಟವನ್ನ ತೋರಿಸುತ್ತಿದೆ ಎಲ್ರಿಗೂ ನಮಸ್ಕಾರ ನಮ್ಮ ಕ್ಲಾಸ್ ಪ್ರಾಜೆಕ್ಟ್ ಆದ ಸ್ಮಾರ್ಟ್ ಬೈಕ್ ಟೂಲ್ಕಿಟ್ ಪ್ರೆಜೆಂಟ್ ಮಾಡ್ತಿದಿವಿ ನಾನು ರಾಜ್ಕುಮಾರ್ ಎಮ್ ಟೆಕ್ ಮೊದಲ ವರ್ಷ ಇವ್ನು ನನ್ನ ಟೀಮ್ಮೇಟ್ ಅಹವನ್ ಮಿಶ್ರಾ ಎಮ್ ಟೆಕ್ ಕಂಪ್ಯಟರ್ ಸಾಯಿನ್ಸ್ ಮೊದಲ ವರ್ಷ ಈಗ ನಮ್ಮ ಪ್ರಾಜೆಕ್ಟ್ ಬಗ್ಗೆ ಸ್ವಲ್ಪ ಬೇಸಿಕ್ ಮಾಹಿತಿ ಅಂದ್ರೆ ಇದು ಮುಖ್ಯವಾಗಿ ಒಂದು ಗ್ಯಾಡ್ಜೆಟ್ ಇದು ಬೈಕ್ ಸೇಫ್ಟಿ ಸೆಕ್ಯರಿಟಿಗೆ ಸಹಾಯಮಾಡುತ್ತದೆ ಮತ್ತು ಬೈಕ್ ಆಕ್ಸಿಡೆಂಟ್ ಅನ್ನು ಡಿಟೆಕ್ಟ್ ಮಾಡುತ್ತದೆ NodeMCU 1 0 ನಮ್ಮ ಪ್ರಾಜೆಕ್ಟಿನ್ ಮುಖ್ಯವಾದ ಕಂಪೋನೆAಟ್ NodeMCU 1 0 ಮತ್ತು ಆಕ್ಸಿಲೆರೊಮೀಟರ್ ಸೆನ್ಸರ್ ಗೈರೊಸ್ಕೋಪ್ ಸೆನ್ಸರ್ GPS ಸೆನ್ಸರ್ ಮತ್ತು ಮ್ಯಾಟ್ರಿಕ್ಸ್ ಕೀಪ್ಯಾಡ್ ಇದು ಒಂದು ಸೆನ್ಸರ್ MPU 6050 ಇದರಲ್ಲಿ ಮೂರು ಬಗೆಯ ಸೆನ್ಸರ್ಗಳಿವೆ ಆಕ್ಸಿಲೆರೊಮೀಟರ್ ಸೆನ್ಸರ್ ಮತ್ತು ಗೈರೊಸ್ಕೋಪ್ ಮತ್ತು ಟೆಂಪರೆಚರ್ ಸೆನ್ಸರ್ ನಾವು ಇದರ ಎರಡು ಸೆನ್ಸರ್ಗಳು ಆಕ್ಸಿಲೆರೊಮೀಟರ್ ಸೆನ್ಸರ್ ಮತ್ತು ಗೈರೊಸ್ಕೋಪ್ಗಳನ್ನ ಉಪಯೋಗಿಸಿತ್ತಿದ್ದೇವೆ ಬೈಕ್ ಸೇಫ್ಟಿ ಮತ್ತು ಸೆಕ್ಯರಿಟಿ ಸಲುವಾಗಿ ನಾವು ಆಕ್ಸಿಲೆರೊಮೀಟರ್ ಸೆನ್ಸರ್ ಮತ್ತು ಪಾಸ್ವರ್ಡ್ ಪ್ರೊಟೆಕ್ಷನ್ ಅನ್ನು ನಾವು ಉಪಯೋಗಿಸುತ್ತಿದ್ದೇವೆ ಬೈಕ್ ಆಕ್ಸಿಡೆಂಟ್ ಚೆಕ್ ಮಾಡುವ ಸಲುವಾಗಿ ನಾವು ಆಕ್ಸಿಲೆರೊಮೀಟರ್ ಸೆನ್ಸರ್ ಗೈರೊಸ್ಕೋಪ್ ಉಪಯೋಗಿಸುತ್ತಿದ್ದೇವೆ ಮತ್ತು ಆಕ್ಸಿಡೆಂಟ್ ಆದ ಲೊಕೇಷನ್ ಕಳಿಸಲು ನಾವು ನಮ್ಮ ಮೊಬೈಲಿನ GPS ಉಪಯೋಗಿಸುತ್ತಿದ್ದೇವೆ ಕಮ್ಯನಿಕೇಷನ್ ಸಲುವಾಗಿ ನಾವು MQTT ಉಪಯೋಗಿಸುತ್ತಿದ್ದೇವೆ ಕನೆಕ್ಟಿವಿಟಿ ಸಲುವಾಗಿ Wi Fi ನಾವು ಉಪಯೋಗಿಸುತ್ತಿದ್ದೇವೆ ನಮ್ಮ ಸುಮಾರು 500 ಡಾಟ ಸೆಟ್ಗಳನ್ನ ಟ್ರೇನಿಂಗ್ ಮಾಡುವ ಸಲುವಾಗಿ ನಾವು ಮಷಿನ್ ಲರ್ನಿಂಗ್ನ ಡಿಸಿಜೆನ್ ಟ್ರಿ ಅಲ್ಗರಿದಮ್ ಉಪಯೋಗಿಸುತ್ತಿದ್ದೇವೆ ನಾನು ವರ್ಕಿಂಗ್ ಪ್ರಿನ್ಸಿಪಲ್ ಅನ್ನು ವಿವರಿಸುತ್ತೇನೆ ಒಂದುವೇಳೆ ಬೈಕ್ ಮಾಲಿಕ ಬೈಕನ್ನು ಇಲ್ಲಿ ಇಟ್ಟು ಎಲ್ಲೊ ಹೋಗಿದ್ದರೆ ಒಂದುವೇಳೆ ಯಾರಾದರೂ ಅದನ್ನ ಕದಿಯಲು ಪ್ರಯತ್ನಿಸಿದರೆ ಆಗ ಮೋಷನ್ ನಲ್ಲಿ ಬದಲಾವಣೆಯಿರುತ್ತದೆ ಮತ್ತು ಬೈಕ್ ಬಿದ್ದರೂ ಕೂಡ ಮೋಷನ್ ನಲ್ಲಿ ಬದಲಾವಣೆಯಿರುತ್ತದೆ ಆಕ್ಸಿಲೆರೊಮೀಟರ್ ಸೆನ್ಸರ್ ಅದನ್ನ ಡಿಟೆಕ್ಟ್ ಮಾಡುತ್ತದೆ ಮತ್ತು ಅದನ್ನ ಕಳಿಸುತ್ತದೆ MQTTಮೆಸೇಜನ್ನು ಇದು ಪುಶ್ ಮಾಡುತ್ತದೆ ಮತ್ತು ಮಾಲಿಕನ ಹತ್ರ ಆಂಡ್ರಾಯ್ಡ್ ಮೊಬೈಲ್ ಇದೆ ಮತ್ತು ಅವನತ್ರ ಮೊಬೈಲ್ ಇಂಪ್ಯುನಿಟಿ ಕ್ಲೈಂಟ್ ಇದೆ ಅವನು ಆ ಟಾಪಿಕ್ಗೆ ಸಬ್ಸ್ಕ್ರೈಬ್ ಆಗಿದ್ದಾನೆ ಹಾಗಾಗಿ ಅವನು ನೋಟಿಫಿಕೇಷನ್ ಪಡೆಯುತ್ತಾನೆ ಇನ್ನೊಂದು ವಿಷಯ ಏನಂದ್ರೆ ಯಾವಾಗಲಾದ್ರು ಯಾರಾದ್ರು ಪಾಸ್ವರ್ಡ್ ಅನ್ಲಾಕ್ ಮಾಡಿ ಬೈಕ್ ಕದಿಯಲು ಪ್ರಯತ್ನಿಸಿದರೆ ಎಲ್ಲದಕ್ಕಿಂತ ಮೊದಲನೇಯದು ಸರಿಯಾದ ಪಾಸ್ವರ್ಡ್ ನೀಡುವುದರ ಮೂಲಕ ಮಾಲಿಕನೇ ಬೈಕ್ ಅನ್ನು ಅನ್ಲಾಕ್ ಮಾಡುವುದು ಯಾರಾದ್ರು ತಪ್ಪು ಪಾಸ್ವರ್ಡ್ ಬಳಸಿ ಅನ್ಲಾಕ್ ಮಾಡಲು ಪ್ರಯತ್ನಿಸದರೆ ಅವನು ತಪ್ಪು ಪಾಸ್ವರ್ಡ್ ಅನ್ನು ಮೂರು ಸಲ ಟೈಪ್ ಮಾಡಿದರೆ ತೆಫ್ಟ್ ಮೇಸೇಜು ಮಾಲಿಕನ ಮೊಬೈಲಿಗೆ ಹೋಗುತ್ತದೆ ಹಾಗಾಗಿ ಅಧಿಕೃತ ಯುಜರ್ ಕರೆ ಮಾಡಿದಾಗ ಅವನು ಸರಿಯಾದ ಪಾಸ್ವರ್ಡ್ ಕೊಡುತ್ತಾನೆ ಮತ್ತು ಅವನು ಬೈಕ್ ರೈಡ್ ಮಾಡುತ್ತಾನೆ ಒಂದುವೇಳೆ ಆತನ ಬೈಕ್ ಆಕ್ಸಿಡೆಂಟ್ ಆಯ್ತು ನಂತರ ಏನಾಗುತ್ತೆ ಎಕ್ಸಲೆರೊಮೀಟರ್ ಸೆನ್ಸರ್ ಮತ್ತು ಗೈರೊಸ್ಕೋಪ್ ಸೆನ್ಸರ್ ಎರಡೂ ಡಾಟವನ್ನ ಕ್ಯಾಪ್ಚರ್ ಮಾಡುತ್ತವೆ ಮತ್ತು ಅದಕ್ಕಾಗಿ ಡಾಟ ಅನಲೆಟಿಕ್ಸ್ ಉಪಯೋಗಿಸುತ್ತೇವೆ ನಾನು ಅದನ್ನ ವಿವರಿಸುತ್ತೇನೆ ಅವು ಆಕ್ಸಿಡೆಂಟಿನ ಮೆಸೇಜನ್ನು ಕಳಿಸುತ್ತವೆ ಮತ್ತು ಮೆಸೇಜು ಬೈಕ್ ಮಾಲಿಕನ ಸಂಬಂಧಿಕರ ಮೊಬೈಲ್ಗೆ ಕಳಿಸಲಾಗುತ್ತದೆ ಈಗ ನಾನು ಡಾಟ ಅನಲೆಟಿಕ್ಸ್ ಬಗ್ಗೆ ಹೇಳುತ್ತೇನೆ ಮೊದಲಿಗೆ ನಾವು ಮಾಡಿದ್ದೇನೆಂದರೆ ನಾವು ಬೈಕ್ ಅನ್ನು ಆಕ್ಸಿಡೆಂಟ್ ಹೇಗೆ ಆಗುತ್ತದೆ ಅಂತ ಟ್ರೇನ್ ಮಾಡಲಾಗುತ್ತದೆ ಅಂದ್ರೆ ನಾವೇನಾದ್ರು ಬೈಕ್ ಆ ರೀತಿ ಮೂವ್ ಮಾಡಿದ್ರೆ ಮತ್ತು ಆಕ್ಸಿಡೆಂಟ್ ಹೇಗೆ ಆಗುತ್ತದೆ ಅಂತ ನಾವಿದನ್ನ ಟ್ರೇನ್ ಮಾಡಿದ್ದೇವೆ ನಾವು 500 ಡಾಟ ಸೆಟ್ಗಳನ್ನ ಸಂಗ್ರಹಿಸಿದ್ದೇವೆ ಮತ್ತು ಮಾಡೆಲ್ ಮಾಡಲು ಡಿಸೀಜೆನ್ ಟ್ರೀ ಅಲ್ಗರಿದಮ್ ಆಫ್ಲೈ ಮಾಡಲಾಗಿದೆ ನಂತರ ನಾವು NodeMCUಗೆ ಮಾಡೆಲ್ ಫಿಟ್ ಮಾಡುತ್ತೇವೆ ಓಕೆ ಈ ರೀತಿಯಾಗಿ ನಮ್ಮ ಮಾಡೆಲ್ ಪ್ರಾಜೆಕ್ಟ್ ಇದೆ ಆದ್ದರಿಂದ ಯಾರಾದ್ರೂ ಬೈಕ್ ಕದಿಯಲು ಪ್ರಯತ್ನಿಸಿದ್ರೆ ಆಗ ಅವನು ಬೈಕ್ ಅನ್ನು ಮೂವ್ ಮಾಡುತ್ತಾನೆ ಮೊದಲನೇಯದು ಬೈಕ್ ಏನಾದ್ರು ಕೆಳಗೆ ಬಿದ್ರೆ ಇದು ಥ್ರೆಟ್ ಮೆಸೇಜನ್ನ ಕಳಿಸುತ್ತದೆ ಪಾಸ್ವರ್ಡ್ ಅನ್ಲಾಕ್ ಮಾಡದೆ ಬೈಕ್ ಏನಾದ್ರು ಕೆಳಗೆ ಬಿದ್ರೆ ಕೂಡ ಇದು ಮೊಬೈಲಿಗೆ ಮೆಸೇಜ್ ಕಳಿಸುತ್ತದೆ ನನಗೆ ನೋಟಿಫಿಕೇಷನ್ ಬಂದಿದೆ ನಂತರ ನಾವು ನೋಟಿಫಿಕೇಷನ್ ಪಡೆದಿದ್ದೇವೆ 0630 ಸಮಯವನ್ನ ಗಮನಿಸಿ ಸ್ಕ್ರೀನ್ ಶಾಟ್ ನಾವು ಸ್ಕ್ರೀನ್ ಶಾಟ್ ಪೊಸ್ಟ್ ಮಾಡುತ್ತೇವೆ ಯಾರಾದ್ರು ಪ್ರಯತ್ನಿಸಿದ್ರೆ ಯಾರಾದ್ರು ತಪ್ಪು ಪಾಸ್ವರ್ಡ್ ಕೊಟ್ರೆ ಅನ್ಲಾಕ್FL ಅನ್ಲಾಕ್FL ಪೌಸ್ ಯಾರದ್ರು ತಪ್ಪು ಪಾಸ್ವರ್ಡ್ ಮೂರು ಸಲ ಕೊಟ್ರೆ ಕೂಡ ಇದು ಮಾಲೀಕನಿಗೆ ಮೆಸೇಜನ್ನ ಕಳಿಸುತ್ತೆ ಈಗ ಇದನ್ನ ರಿಸ್ಟಾರ್ಟ್ ಮಾಡಿ ಈಗ ಅಧಿಕೃತ ಯುಜರ್ ಕರೆಕ್ಟ್ ಪಾಸ್ವರ್ಡ್ ಟೈಪ್ ಮಾಡುತ್ತಾನೆ ಈಗ ಆತ ಬೈಕ್ ಮಾಡುತ್ತಿದ್ದ ವೇಳೆ ಆತನ ಬೈಕ್ ಆಕ್ಸಿಡೆಂಟ್ ಆಗುತ್ತದೆ ಇದು ಮೆಸೇಜನ್ನ ಕಳಿಸುತ್ತದೆ ನಾವು ಡೆಮೊ ಕೊಡುತ್ತೇವೆ ನೀವು ನೋಡಬಹುದು ಇದು ಮೆಸೇಜನ್ನ ಕಳಿಸುತ್ತದೆ ಈಗ ನನಗೆ ಬಂದ ಮೆಸೇಜನ್ನ ತೋರಿಸುತ್ತೇನೆ ನನಗೆ ಸೇಫ್ಟಿ ಅಲರ್ಟ್ ಮೆಸೇಜ್ ಬಂದಿದೆ ಅಂದ್ರೆ ಬೈಕ್ ಬಿದ್ದಿದೆ ಅಥವಾ ಯಾರಾದ್ರು ಕದಿಯಲು ಪ್ರಯತ್ನ ಪಟ್ಟಿದ್ದಾರೆ ಅಂತ ಅರ್ಥ ನಂತರ ಯಾರಾದ್ರು ತಪ್ಪು ಪಾಸ್ವರ್ಡ್ ಕೊಟ್ಟಾಗ ಈ ಮೆಸೇಜು ನನಗೆ ಬಂದಿದೆ ಇದು ಥೀಫ್ ಅಂಥ ಮೆಸೇಜ್ ಕಳಿಸುತ್ತೆ ಈ ಮೆಸೇಜು ಆಕ್ಸಿಡೆಂಟ್ ಆದಾಗ ನನಗೆ ಬಂದಿದೆ ಮತ್ತು GPS ಸೆನ್ಸರ್ ಲ್ಯಾಟಿಟುಡ್ ಮತ್ತು ಲಾಂಜಿಟುಡ್ ಗಳನ್ನ ಮಾಲಿಕನ ಸಂಬಂಧಿಕರಿಗೆ ಕಳಿಸುತ್ತದೆ ಧನ್ಯವಾದಗಳು ಎಲ್ರಿಗೂ ನಮಸ್ಕಾರ ನನ್ನ ಹೆಸ್ರು ಗೌರಮ್ ಗುಪ್ತ ಮತ್ತು ಇವ್ರು ಶಗುನ್ ತುಡು ನಾವು ಐಐಟಿ ಖರಗ್ಪುರದ ಕಂಪ್ಯುಟರ್ ಸೈನ್ಸ್ ಮತ್ತು ಇಂಜಿನಿಯರಿಂಗ್ ವಿಭಾಗದಿಂದ ಬಂದಿದ್ದೇವೆ ಇವತ್ತು ನಾವು ನಿಮಗೆ IoT ಪ್ರಾಜೆಕ್ಟ್ ಪ್ರೆಜೆಂಟ್ ಮಾಡಲಿದ್ದೇವೆ ನಮ್ಮ ಪ್ರಾಜೆಕ್ಟ್ ಟಾಪಿಕ್ ಏನಂದ್ರೆ ರೋಡ್ ಅಕ್ಸಿಡೆಂಟ್ ಡಿಟೆಕ್ಷನ್ ಯುಸಿಂಗ್ ಹಾರ್ಟಬೀಟ್ ಸೆನ್ಸರ್ ಹಾಗಾಗಿ ಮುಖ್ಯವಾಗಿ ಯಾವಾಗ ಒಬ್ಬ ವ್ಯಕ್ತಿ ಕೆಟ್ಟದಾಗಿ ರೋಡ್ ಆಕ್ಸಿಡೆಂಟ್ಗೆ ಒಳಗಾಗುತ್ತಾನೊ ಆಗ ಆತನ ಹೃದಯ ಬಡಿತ ನಿಧಾನವಾಗಲಾರಂಭಿಸುತ್ತದೆ ಯಾವಾಗ ಆತನ ಹೃದಯ ಬಡಿತ ಒಂದು ನಿರ್ದಿಷ್ಟ ಥ್ರೆಶೋಲ್ಡ್ಗಿಂತ ಕಡಿಮೆಯಾದರೆ ನಾವು ಲೋಕೆಷನ್ ಮತ್ತು ಆತನ ಹೃದಯಬಡಿತದ ಡಾಟವನ್ನ ಆತನ ಸಂಬAಧೀಕರಿಗೆ ಕಳಿಸುತ್ತದೆ ಆದಷ್ಟು ಬೇಗೆ ಸಂಬಂಧಿಕರಿಗೆ ಮಾಹಿತಿ ನೀಡುವುದರಿಂದ ಮುಖ್ಯವಾಗಿ ನಾವು ಆತನ ಜೀವ ಉಳಿಸಬಹುದು ಈಗ ನಾವು ನಮ್ಮ ಪ್ರಾಜೆಕ್ಟಿನಲ್ಲಿ ಯಾವ ಕಂಪೋನೆಂಟ್ ಉಪಯೋಗಿಸುತ್ತೇವೆ ಎಂದು ತೋರಿಸುತ್ತೇವೆ ಸಾಫ್ಟವೇರ್ ಪಾರ್ಟಿನ ಕಂಪೋನೆAಟ್ ಭಾಗಕ್ಕೆ ಬರೋದಾದ್ರೆ ನಾವು ಕೋಡಿಂಗ್ ಸಲುವಾಗಿ ಆರ್ಡಿನೊ ಉಪಯೋಗಿಸುತ್ತಿದ್ದೇವೆ ಮತ್ತು MQTT Dash ಮತ್ತು Blynk ಆಪ್ಗಳನ್ನ ಉಪಯೋಗಿಸುತ್ತಿದ್ದೇವೆ ಮತ್ತು ಸಾಫ್ಟವೇರ್ ಅಲ್ಲದೆ ನಾವು ಹಾರ್ಡ್ವೇರ್ ಸಹ ಉಪಯೋಗಿಸುತ್ತಿದ್ದೇವೆ ಹಾರ್ಡ್ವೇರಿನ ಮುಖ್ಯವಾದ ಕಂಪೋನೆಂಟ್ ಅಂದ್ರೆ NodeMCU ಇಲ್ಲಿ ಎರಡು ಸೆನ್ಸರ್ಗಳಿವೆ ಒಂದು ಸೆನ್ಸರ್ ಅಂದ್ರೆ GPS ಮೊಡ್ಯಲ್ ಮತ್ತು ಒಂದು ಹಾರ್ಟ್ಬೀಟ್ ಸೆನ್ಸರ್ ಇದು ಹಾರ್ಟ್ಬೀಟ್ ಸೆನ್ಸರ್ ಮತ್ತು ಇದು GPS ಮೊಡ್ಯಲ್ ಈಗ ನಾವು ಯಾವುದನ್ನ ಹೇಗೆ ಕನೆಕ್ಟ್ ಮಾಡುತ್ತೇವೆ ಎಂದು ತೋರಿಸುತ್ತೇವೆ ನಮ್ಮಲ್ಲಿ ಹಾರ್ಟ್ಬೀಟ್ ಸೆನ್ಸರ್ಗಳು ಇವೆ ಅದನ್ನ ಗ್ರೌಂಡ್ ನೋಡ್ಗೆ ಒಂದು ವಯರ್ನಿಂದ ಕನೆಕ್ಟ್ ಮಾಡಿದ್ದೇವೆ ಮತ್ತು ಇನ್ನೊಂದು ವೋಲ್ಟೇಜ್ನಲ್ಲಿ ಮತ್ತು ಒಂದನ್ನ ಅನಲಾಗ್ ನೊಡ್ಗೆ ಕನೆಕ್ಟ್ಮಾಡಿದೆ ನಮ್ಮಲ್ಲಿ GPS ಮಾಡ್ಯಲ್ ಇದೆ ನಾವು ಕೊಟ್ಟ PDF ನಲ್ಲಿ ನಿಮಗೆ ಕನೆಕ್ಷನ್ ತೋರಿಸುತ್ತೇವೆ ಮುಖ್ಯವಾಗಿ ಪವರ್ ಬ್ಯಾಂಕ್ ಮೂಲಕ ಪವರ್ ಕೊಡುತ್ತಿದ್ದೇವೆ ಮತ್ತು ಮುಖ್ಯವಾಗಿ ಟ್ರಾನ್ಫರ್ ಅಥವಾ ಬಿಲ್ಡ್ ಮತ್ತು ಇತರ ಉದ್ದೇಶಗಳಗೆ ನಾವು MQTTಸಾಫ್ಟವೇರ್ಗಳನ್ನ ಮತ್ತು Blynk ಆಪ್ ಉಪಯೋಗಿಸುತ್ತಿದ್ದೇವೆ ನಾವೀಗ ಇದು ಹೇಗೆ ಕೆಲಸಮಾಡುತ್ತದೆ ಅಂತ ತೋರಿಸುತ್ತೇವೆ ವರ್ಕ್ಫ್ಲೋಗೆ ಬಂದ್ರೆ ಎಲ್ಲದಕ್ಕಿಂತ ಮೊದಲು ನಾವು ಈ ಡಿವೈಸ್ ನಿಂದ ನೇರವಾಗಿ ಯುಸರ್ ಫೋನ್ಗೆ Blynk ಆಪ್ ಮೂಲಕ GPS ಲೋಕೆಷನ್ ಕಳಿಸುತ್ತೇವೆ Blynk ಆಪ್ ನಿಂದ ಅದನ್ನ ಕಳಿಸುತ್ತೇವೆ ಮತ್ತು ಸೆನ್ಸರ್ ಅಂದ್ರೆ ಹಾರ್ಟ್ಬೀಟ್ ಸೆನ್ಸರ್ನ ಹಾರ್ಟ್ಬೀಟ್ ಡಾಟ ಇದನ್ನ ನಾವು ಇಲ್ಲಿಂದ ಕಳಿಸುತ್ತೇವೆ ಇದು ನೆರವಾಗಿ ಕ್ಲೌಡ್ನ MQTTಸರ್ವರ್ಗೆ ನೇರವಾಗಿ ಕಳಿಸುತ್ತದೆ ಮತ್ತು MQTTಸರ್ವರ್ ನಂತರ ಅದು MQTT Dash ಯುಸರ್ ಫೋನಿಗೆ ಬರುತ್ತದೆ ನಾವೀಗ ಇದು ಹೇಗೆ ಕೆಲಸಮಾಡುತ್ತೆ ಅಂತ ನಿಮಗೆ ತೋರಿಸುತ್ತೇವೆ ಸೆನ್ಸರ್ ಟಚ್ ಮಾಡಿದ ಮೆಲೆ ನಮಗೆ ಇಲ್ಲಿ MQTTಬ್ರೋಕರ್ ಮೂಲಕ ಹೃದಯ ಬಡಿತದ ರೀಡಿಂಗ್ ನಮ್ಮ ಮೊಬೈಲಿಗೆ ಸಿಗುತ್ತದೆ ನಿಮಗೆ ಕಾಣುತ್ತಿರುವ ಹಾಗೆ ಈಗ ಹಾರ್ಟ್ಬೀಟಿನ ಪಲ್ಸ್ ರೇಟ್ 73 ಇದೆ ಮತ್ತು ನಾವು ವ್ಯಕ್ತಿಯ ಲೊಕೆಷನ್ ಅನ್ನು Blynk ಆಪ್ಗೆ ಕಳಿಸುತ್ತೇವೆ ಹಾಗಾಗಿ ನಮ್ಮಲ್ಲಿ Blynk ಆಪ್ನಲ್ಲಿ ವ್ಯಕ್ತಿಯ ಲೊಕೆಷನ್ ಇದೆ ನಾವು ಥ್ರೇಶೊಲ್ಡ್ ಅನ್ನು 75 ಅಥವಾ ಅದಕ್ಕಿಂತ ಕಡಿಮೆಗೆ ಸೆಟ್ ಮಾಡಿದಿವಿ ನೀವಿದನ್ನ ಇನ್ನೂ ಕಡಿಮೆ ಸೆಟ್ ಮಾಡಬಹುದು ಹಾಗಾಗಿ ಯಾವಾಗ ವ್ಯಕ್ತಿಗೆ ಆಕ್ಸಿಡೆಂಟ್ ಆಗುತ್ತದೋ ಇದರ ಹಾರ್ಟ್ಬೀಟ್ ಪಲ್ಸ್ ನಾರ್ಮಲ್ಗಿಂತ ಕಡಿಮೆಯಿರುತ್ತದೆ ಹಾಗಾಗಿ ಇದರಿಂದ ವ್ಯಕ್ತಿ ಎಲ್ಲಿರುವನೆಂದು ನಾವು ಡಿಟೆಕ್ಟ್ ಮಾಡಬಹುದು ಮತ್ತು ಹೃದಯ ಬಡಿತವನ್ನು ಈ ಮಾಹಿತಿ ಸಿಕ್ಕ ತಕ್ಷಣ ನಾವು ಆತನನ್ನು ರಕ್ಷಿಸಬಹುದು ಧನ್ಯವಾದಗಳು ಎಲ್ರಿಗೂ ನಮಸ್ಕಾರ ನನ್ನ ಹೆಸ್ರು ವಿಶಾಲ್ ಕುಮರ್ ಕಂಪ್ಯುಟರ್ ಸೈನ್ಸ್ ಮತ್ತು ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ನಿಂದ ಫೈರ್ ಅಲರಮ್ ಸಿಸ್ಟಮ್ ನನ್ನ ಡೆಮೊ ಪ್ರಾಜೆಕ್ಟ್ ಅದನ್ನ ಬೆಂಕಿಯನ್ನ ಪತ್ತೆಹಚ್ಚಲು ಮತ್ತು ಮಾಲಿಕನಿಗೆ ಮತ್ತು ಹತ್ತಿರದ ಅಗ್ನಿ ಶಾಮಕ ಸ್ಟೇಷನ್ಗೆ ಎಚ್ಚರಿಕೆ ಕಳಿಸಲು ಉಪಯೋಗಿಸಲಾಗುವುದು ಇಲ್ಲಿ ನಾವು ಎರಡು ನೋಡ್ಗಳನ್ನ ಉಪಯೋಗಿಸುತ್ತಿದ್ದೇವೆ ಅವುಗಳನ್ನು ಬೇರೆಬೇರೆ ಜಾಗಗಳಲ್ಲಿ ಇಡಲಾಗಿದೆ ಅವುಗಳು ಬೆಂಕಿಯನ್ನ ಪತ್ತೆಹಚ್ಚಲು ಉಪಯೋಗಿಸಲಾಗುವುದು ಇಲ್ಲಿರುವ ಮೊದಲ ನೋಡ್ನಲ್ಲಿ ಡಾಟವನ್ನ ಪ್ರೊಸೆಸ್ ಮಾಡುವ NodeMCU ಇರುತ್ತದೆ ಮತ್ತು ಎರಡನೇ ನೋಡ್ನಲ್ಲಿ ಆರ್ಡಿನೊ ಉಪಯೋಗಿಸುತ್ತಿದ್ದೇವೆ ಮತ್ತು ಈ ಎರಡು ನೋಡ್ಗಳ ನಡುವೆ ನಾವು Zigbee ಮೂಲಕ ಕಮ್ಯುನಿಕೆಟ್ ಮಾಡುತ್ತವೆ Zigbee ಡಿವೈಸ್ ಮೂಲಕ ಈ ನೋಡ್ ಡಾಟವನ್ನ ಕಳಿಸುತ್ತದೆ ಮತ್ತು ಈ ನೋಡ್ Wi Fi ಮೂಲಕ ನನ್ನ ಲೋಕಲ್ ಸರ್ವರ್ನಲ್ಲಿ ಇನ್ಸ್ಟಾಲ್ ಮಾಡಿರುವ MQTTಬ್ರೋಕರ್ಗೆ ಕಳಿಸುತ್ತದೆ ಹತ್ತಿರದ ಅಗ್ನಿ ಶಾಮಕ ಸ್ಟೇಷನ್ ಇಲ್ಲಿದೆ ಇವುಗಳು ನನ್ನ MQTTನಲ್ಲಿರುವ ಟಾಪಿಕ್ ಗಳನ್ನ ಸಬ್ಸ್ಕ್ರೈಬ್ ಮಾಡಬಹುದು ಈ ಅಗ್ನಿ ಶಾಮಕ ಸ್ಟೇಷನ್ಗಳು projectiitkgpiot ಟಾಪಿಕ್ಗೆ ಸಬ್ಸ್ಕ್ರೈಬ್ ಆಗಿವೆ ಇದು ರೂಮ್ ಕಂಡಿಷನ್ಗಳನ್ನ ಮಾನಿಟರ್ ಮಾಡಬಹುದಾದ ಮೆಸೇಜನ್ನ ತನ್ನಷ್ಟಕ್ಕೆ ತಾನೆ ಪಡೆಯುತ್ತದೆ ರೂಮ್ ಕಂಡಿಷನ್ ಅಂದ್ರೆ ಟೆಂಪರೇಚರ್ ಹ್ಯುಮಿಡಿಟಿ ಮತ್ತು ಹೊಗೆಯಿದೆಯೋ ಇಲ್ಲವೋ ಎಂಬ ಕಂಡಿಷನ್ ಇದು ಬೆಂಕಿಯಿಲ್ಲ ಎಂದು ಹೇಳುತ್ತದೆ ಇಲ್ಲಿ ನಾವು ಎರಡು ಸೆನ್ಸರ್ಗಳನ್ನ ಉಪಯೋಗಿಸಿದ್ದೇವೆ ಒಂದು ಫ್ಲೇಮ್ ಸೆನ್ಸರ್ ಮತ್ತು ಇನ್ನೊಂದು ಸ್ಮೋಕ್ ಸೆನ್ಸರ್ ಫ್ಲೇಮ್ ಸೆನ್ಸರ್ಗಳು ಬೆಂಕಿಯನ್ನ ಪತ್ತೆಹಚ್ಚಲು ಮತ್ತು ಸ್ಮೋಕ್ ಸೆನ್ಸರ್ ಅನ್ನು ಫಾಲ್ಸ್ ನೆಗೆಟಿವ್ಗಾಗಿ ಉಪಯೋಗಿಸಲಾಗುವುದು ಮತ್ತು ಈ ಎಚ್ಚರಿಕೆಯನ್ನ ಮಾಲಿಕನಿಗೂ ಕೂಡ MQTT ಕ್ಲೈಂಟ್ ಮೂಲಕ ಕಳಿಸಲಾಗುವುದು ಮಾಲಿಕನೂ ಕೂಡ MQTT ಟಾಪಿಕ್ ಅನ್ನು ಸಬ್ಸ್ಕ್ರೈಬ್ ಮಾಡುತ್ತಾರೆ ಅವರು ನಾನು ಲೋಕಲ್ ಆಗಿ ಇನ್ಸ್ಟಾಲ್ ಮಾಡಿದ ಬ್ರೋಕರ್ ನಿಂದ ಕಳಿಸಿದ ಮೆಸೇಜ್ ಅನ್ನು ಪಡೆಯುತ್ತಾರೆ ಇದರಲ್ಲಿ ಬೆಂಕಿಯಿಲ್ಲ ಅಂತಲೂ ಮತ್ತು ನೋಡ್ ಇನ್ಸ್ಟಾಲ್ ಮಾಡಿರುವ ರೂಮಿನ ಪ್ರಸ್ತುತ ಪರಿಸ್ಥಿತಿಯನ್ನ ಅವರು ಪಡೆಯುತ್ತಾರೆ ಮತ್ತು ನಾವು ಬೆಂಕಿಯನ್ನ ನಂದಿಸುತ್ತೇವೆ ಇಲ್ಲಿರುವುದು ಫ್ಲೇಮ್ ಸೆನ್ಸರ್ ಇದು ಬೆಂಕಿಯನ್ನ ಪತ್ತೆಹಚ್ಚುತ್ತದೆ ನಾವು ಡೆಪ್ತ್ ಟೆಸ್ಟ್ ಮಾಡ್ತೀವಿ ಇದು ಫ್ಲೇಮ್ ಆಗಿದ್ದು ಫ್ಲೇಮ್ ಸೆನ್ಸರ್ನಿಂದ ಡಿಟೆಕ್ಟ್ ಆಗಿದ್ರೆ ಅಟೊಮೆಟಿಕ್ ಆಗಿ ಸೌಂಡ್ ಬಜರ್ ಆಗುತ್ತದೆ ಹತ್ತಿರದಲ್ಲಿರುವ ಜನ ಕೂಡ ಎಚ್ಚರಿಕೆಯನ್ನ ಪಡೆಯುತ್ತಾರೆ ಮತ್ತು ಆ ಜಾಗದಿಂದ ಓಡಿಹೋಗುತ್ತಾರೆ ಬೆಂಕಿಯ ಬಗ್ಗೆ ಇಲ್ಲಿಯೂ ಕೂಡ ಮೆಸೇಜ್ ಬರುತ್ತೆ ಇಲ್ಲಿ ನಾವೇನಾದ್ರು ಬೆಂಕಿ ಹಚ್ಚಿದ್ರೆ ಅಟೊಮೆಟಿಕ್ ಆಗಿ ಬೆಂಕಿ ಪತ್ತೆಹಚ್ಚುವುದು ಸೌಂಡ್ ಬಜರ್ ಆಗುತ್ತದೆ ಮತ್ತು ಬೆಂಕಿಯ ಬಗ್ಗೆ ಎಚ್ಚರಿಕೆ ಮೆಸೇಜ್ ಫೈರ್ ಅಲರಮ್ ಸಿಸ್ಟಮ್ ಮೂಲಕ ಸಿಗುತ್ತದೆ ಮತ್ತು ರೂಮಿನ ಮತ್ತು ಹ್ಯುಮಿಡಿಟಿ ಕಂಡಿಷನ್ ಏನು ಟೆಂಪರೇಚರ್ ಏನು ಇಲ್ಲಿ ಇದು ಬೆಂಕಿ ಹತ್ತಿರುವ ಬಗ್ಗೆ ತೋರಿಸಿರುತ್ತದೆ ಮತ್ತು ರೂಮಿನ ಫ್ಲೇಮ್ ವಾಲ್ಯು ಮತ್ತು ಟೆಂಪರೇಚರ್ ವಾಲ್ಯು ಮತ್ತು ಮೊಬೈಲಿಗೆ ಸಹ ಮೆಸೇಜು ಬರುತ್ತದೆ ಆತನಿಗೂ ಕೂಡ ಬೆಂಕಿ ಹತ್ತಿರುವ ಬಗ್ಗೆ ಮೆಸೇಜ್ ಬಂದಿದೆ ಕಂಡಿಷನ್ ಏನು ಪರ್ಸೆಂಟ್ನಲ್ಲಿ ಇಡಿ ಇಲ್ಲಿ ಬೆಂಕಿ ಹತ್ತಿರುವುದನ್ನ ತೋರಿಸುತ್ತಿದ್ದೇವೆ ರೂಮಿನ ಕಂಡಿಷನ್ ಬಗ್ಗೆ ಮಾಲಿಕನಿಗೆ ಎಚ್ಚರಿಕೆ ಕೊಡುತ್ತದೆ ಸ್ಮೋಕ್ ಏನಾದ್ರು ಇದ್ರೆ ರೂಮಿನ ಕಂಡಿಷನ್ ಏನು ಸ್ಮೋಕ್ ಸೆನ್ಸರ್ ರೂಮಿನ ಕಂಡಿಷನ್ ತೋರಿಸುತ್ತದೆ ಧನ್ಯವಾದಗಳು ನಮಸ್ಕಾರ ನಾನು ಆಕಾಶ್ ಐಐಟಿ ಖರಗ್ಪುರದ ಕಂಪ್ಯುಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ವಿಭಾಗದ ಎಮ್ ಟೆಕ್ ಮೊದಲ ವರ್ಷದ ವಿಧ್ಯಾರ್ಥಿ ನಾನು RFIDಬೇಸ್ಡ್ ಅಟೆಂಡನ್ಸ್ ಸಿಸ್ಟಮ್ ಬಗ್ಗೆ ಡೆಮೊ ಕೊಡಲಿದ್ದೇನೆ ಮುಖ್ಯವಾಗಿ ನಾವು ತುಂಬಾ ಕಡಿಮೆ ರೇಂಜ್ ಕಮ್ಯುನಿಕೇಷನ್ ಟೆಕ್ನಾಲಜಿ ಆದ RFIDಟೆಕ್ನಾಲಜಿಯನ್ನ ಉಪಯೋಗಿಸುತ್ತಿದ್ದೇವೆ ಮತ್ತು ಅದರಿಂದ ಅಟೆಂಡನ್ಸ್ ಸಿಸ್ಟಮ್ ಅನ್ನು ಬಿಲ್ಡ್ ಮಾಡುತ್ತೇವೆ ಈಗಾಗಲೆ RFIDಸಿಸ್ಟಮ್ಗಳನ್ನ ಎಲ್ಲಾ ಕಂಪನಿಗಳಲ್ಲಿ ಅತರೈಜೇಷನ್ ಮತ್ತು ಅಟೆಂಡನ್ಸ್ ಸಲುವಾಗಿ ಉಪಯೋಗಿಸುತ್ತಿದ್ದಾರೆ ಮತ್ತು ವಿದ್ಯಾರ್ಥಿಗಳ ಅತರೈಜೇಷನ್ ಮತ್ತು ಅಟೆಂಡನ್ಸ್ ಸಲುವಾಗಿ ಹಲವಾರು ಸಂಸ್ಥೆಗಳಲ್ಲಿ ಉಪಯೋಗಿಸುತ್ತಿದ್ದಾರೆ ಹಾರ್ಡವೇರ್ ಕಂಪೋನೆಂಟ್ ಗಳೆಂದರೆ ಇದು ರಸ್ಪಬರಿ ಪೈ ಮೊಡೆಲ್ 3B ಪ್ಲುಸ್ ಮತ್ತು ಇದು RFID RC522 ಸ್ಕ್ಯಾನರ್ ಮೂಲತಃ ಅದು RFID ಸ್ಕ್ಯಾನರ್ ಇವುಗಳು RFIDಟ್ಯಾಗ್ಗಳು ಇವುಗಳಲ್ಲಿ ಎರಡು ತರಹದ ಟ್ಯಾಗ್ಗಳಿದ್ದರೂ ವ್ಯತ್ಯಾಸವೇನು ಇಲ್ಲ ಹಾಗಾಗಿ ಇವುಗಳೆಲ್ಲವೂ ಯುನಿಕ್ IDಯನ್ನ ಹೊಂದಿವೆ ಯಾವಗೆಲ್ಲ ಇವುಗಳನ್ನ ನಾವು ಸ್ಕ್ಯಾನರ್ ಹತ್ತಿರಕ್ಕೆ ತರುತ್ತೇವೊ ಡಾಟ ಅದರ IDಯನ್ನ ರೀಡ್ ಮಾಡುತ್ತದೆ ಮತ್ತು ಆ ಪ್ರಕಾರ ನಾವು ನಮಗೆ ಇಷ್ಟವಾದ ರೀತಿಯಲ್ಲಿ ಕೋಡ್ ಬರೆದು ಪ್ರೊಸೆಸ್ ಮಾಡಬಹುದು ಇದನ್ನು ನಾವು ಹೇಗೆ ಅಪ್ರೋಚ್ ಮಾಡುತ್ತೇವೆ ಎಂದರೆ ನಮ್ಮ ಅನುಕೂಲಕ್ಕೆ ತಕ್ಕಹಾಗೆ ಟೈಮರ್ ಅನ್ನು ಸೆಟ್ ಮಾಡಿಕೊಳ್ಳುತ್ತೇವೆ ಆದರೆ ನಾವು ಅದನ್ನು 10 ನಿಮಿಷಗಳಿಗೆ ಮಾಡಿದ್ದೇವೆ ಹಾಗಾಗಿ ಕ್ಲಾಸಿನ ಮಧ್ಯದಲ್ಲಿ ಅಥವಾ ಕ್ಲಾಸಿನ ಆರಂಭದಲ್ಲಿ ಪ್ರೊಫೆಸರ್ ಸಿಸ್ಟಮ್ ಅನ್ನು ಆನ್ ಮಾಡುತ್ತಾರೆ ಮತ್ತು ವಿದ್ಯಾರ್ಥಿಗಳು ತಮ್ಮ ಹಾಜರಾತಿಯನ್ನು ಸರಳವಾಗಿ ಮಾರ್ಕ್ ಮಾಡುತ್ತಾರೆ ಮತ್ತೀಗ ಅವರ ಹಾಜರಾತಿ ಈ ರಸ್ಪಿಬೆರಿ ಪೈ ನಲ್ಲಿ ಸೆಟ್ ಆದಂತಹ ಡಾಟಾಬೇಸ್ ನಲ್ಲಿ ಸ್ಟೋರ್ ಆಗುತ್ತದೆ ಮತ್ತು ಪ್ರತಿಯೊಂದು ಹಾಜರಾತಿ ಪ್ರೊಫೆಸರ್ ಗೆ MQTT ಪ್ರೋಟೋಕಾಲ್ ಉಪಯೋಗಿಸಿಕೊಂಡು ಸಪರೇಟ್ ಆಗಿ ನೋಟಿಫೈ ಆಗುತ್ತದೆ ಮತ್ತು ಯಾ ಎಲ್ಲ ವಿದ್ಯಾರ್ಥಿಗಳು ಹಾಜರಾತಿಯನ್ನು ಮಾರ್ಕ್ ಮಾಡುತ್ತಾರೆ ಅಥವಾ ಸೆಟ್ ಮಾಡಿದ ಟೈಮರ್ ಎಕ್ಸ್ಪೈರ್ ಆಗುತ್ತದೆ ಹಾಜರಾಗಿದ್ದ ಮತ್ತು ಹಾಜರಾಗದ ವಿದ್ಯಾರ್ಥಿಗಳ ಸಂಪೂರ್ಣ ಪಟ್ಟಿ ನೋಟಿಫೈ ಯಾಗುತ್ತದೆ ಅದನ್ನು MQTT ನಲ್ಲಿ ಪಬ್ಲಿಶ್ ಮಾಡಲಾಗುತ್ತದೆ ಮತ್ತು ಪ್ರೊಫೆಸರ್ ಅದನ್ನ ಪಡೆಯಬಹುದು ಇದಲ್ಲದೆ ಇನ್ನೂ ಕೆಲವು ವಿಷಯಗಳು ಇಲ್ಲಿವೆ ಅಂದರೆ ಒಂದು ತರಹದ ಡಾಟಾ ಅನಾಲಿಟಿಕ್ಸ್ ಮಾಡಲಾಗುತ್ತದೆ ಅದನ್ನ ಪ್ರೊಫೆಸರ್ ಗೆ ಕಳುಹಿಸಲಾಗುತ್ತದೆ ಇದರಿಂದ ಯಾವ ವಿದ್ಯಾರ್ಥಿ ಸತತವಾಗಿ ತರಗತಿಗಳಿಗೆ ಬರುತ್ತಿದ್ದಾನೆ ಇತ್ಯಾದಿಗಳನ್ನು ನಿರ್ಧರಿಸಲು ಅವರಿಗೆ ಆಗುತ್ತದೆ ಈಗ ಈ ಸಿಸ್ಟಮ್ ರನ್ ಆಗುತ್ತಿದೆ ಕೋಡ್ ಅನ್ನು ನಾನು ರನ್ ಮಾಡಿದ್ದೇನೆ ನಾನು ಯಾವಾಗೆಲ್ಲ ಸ್ಕ್ಯಾನ್ ಮಾಡ್ತೀನೊ ಆವಾಗ ಇಲ್ಲಿ ಮೆಸೇಜ್ ಬರುತ್ತೆ ಮತ್ತು ಅದ ಪ್ರತಿಯೊಂದು ID ಆಗುತ್ತದೆ ಮತ್ತು ಅನಧಿಕೃತ ID ಏನಾದ್ರು ಇದ್ರೆ ಅದಕ್ಕೆ ಯಾವ ಮೆಸೇಜು ಬರುವುದಿಲ್ಲ ಮತ್ತು ನಮ್ಮ ಕೋಡ್ ಕೂಡ ಅದನ್ನ ಅಕ್ಸೆಪ್ಟ್ ಮಾಡುವುದಿಲ್ಲ ಮತ್ತು ನಾವು ಎಂಟ್ರಿಯನ್ನ ತಿರಸ್ಕರಿಸುತ್ತೇವೆ